ಕೊನೆಯ ತರಗತಿಯ ಸಂಕ್ಷಿಪ್ತ ವಿಮರ್ಶೆಯೊಂದಿಗೆ ಆರಂಭಿಸೋಣ ಆದ್ದರಿಂದ ಕಳೆದ ಎರಡು ತರಗತಿಗಳಲ್ಲಿ ನಾವು ಆಪ್ಟೊಎಲೆಕ್ಟ್ರಾನಿಕ್ ಸಾಧನಗಳನ್ನು ನೋಡುತ್ತಿದ್ದೇವೆ ಈ ಸಾಧನಗಳು ಘಟನೆಯ ಬೆಳಕು ಮತ್ತು ವಸ್ತುವಿನ ವಿದ್ಯುತ್ ಗುಣಲಕ್ಷಣಗಳ ನಡುವಿನ ಪರಸ್ಪರ ಕ್ರಿಯೆಯಾಗಿದೆ ಅಥವಾ ನಿಮಗೆ ಬೆಳಕಿನ ಉತ್ಪಾದನೆಯನ್ನು ನೀಡಲು ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಮತ್ತೆ ಸೇರಿಕೊಳ್ಳುವ ಪರಿಸ್ಥಿತಿ ನಿಮ್ಮಲ್ಲಿದೆ ಕೊನೆಯ ತರಗತಿಯಲ್ಲಿ ನಾವು ಎಲ್ಇಡಿ ಅಥವಾ ಲೈಟ್ ಎಮಿಟಿಂಗ್ ಡಯೋಡ್ಗಳನ್ನು ನೋಡಿದ್ದೇವೆ ನಾವು ಕ್ಯಾರಿಯರ್ಗಳನ್ನು ಇಂಜೆಕ್ಟ್ ಮಾಡುವ ಸರಳ ಪಿ ಎನ್ ಜಂಕ್ಷನ್ನಂತೆ ನಾವು ಮಾಡೆಲ್ ಮಾಡಬಹುದೆಂದು ಎಲ್ಇಡಿಗಳ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಆದ್ದರಿಂದ ನಾವು ಎನ್ ಸೈಡ್ ನಿಂದ ಇಲೆಕ್ಟ್ರಾನ್ಗಳನ್ನು ಮತ್ತು ಪಿ ಸೈಡ್ಗಳಿಂದ ರಂಧ್ರಗಳನ್ನು ಇಂಜೆಕ್ಟ್ ಮಾಡುತ್ತೇವೆ ಇದರಿಂದ ಈ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ನಿಮಗೆ ಬೆಳಕನ್ನು ನೀಡುವ ಸಲುವಾಗಿ ಮತ್ತೆ ಸೇರಿಕೊಳ್ಳುತ್ತವೆ ಈಗ ಬೆಳಕಿನ ತರಂಗ ಉದ್ದವನ್ನು ನಿರ್ಧರಿಸುವ ವಸ್ತುಗಳ ಬ್ಯಾಂಡ್ ಅಂತರವನ್ನು ಅವಲಂಬಿಸಿ ಆದ್ದರಿಂದ ನೀವು ಗ್ಯಾಲಿಯಮ್ ಆರ್ಸೆನೈಡ್ ನಂತಹ ವಸ್ತುವನ್ನು ಹೊಂದಿದ್ದರೆ ಬೆಳಕಿನ ಉತ್ಪಾದನೆಯು IR ಪ್ರದೇಶದಲ್ಲಿ ಉತ್ಪತ್ತಿಯಾಗುತ್ತದೆ ನಿಮಗೆ ಗೋಚರಿಸುವ ಪ್ರದೇಶದಲ್ಲಿ ಬೆಳಕು ಬೇಕಾದರೆ ನೀವು ಆಯ್ಕೆ ಮಾಡಿದ ಅನುಗುಣವಾದ ಬ್ಯಾಂಡ್ ಅಂತರದೊಂದಿಗೆ ವಸ್ತು ಆಯ್ಕೆ ಮಾಡಬಹುದು ಆದ್ದರಿಂದ ನಾವು ಎಲ್ಇಡಿಗಳ ಬಗ್ಗೆ ಮತ್ತು ಎಲ್ಇಡಿಗಳು ಸ್ವಾಭಾವಿಕ ಹೊರಸೂಸುವಿಕೆಯ ಉದಾಹರಣೆಗಳಾಗಿವೆ ಅಂದರೆ ಸಾಮಾನ್ಯವಾಗಿ ವಿಕಿರಣವು ಯಾವುದೇ ದಿಕ್ಕಿನಲ್ಲಿ ಹೊರಸೂಸಲ್ಪಡುತ್ತದೆ ಮತ್ತು ಇದು ಅಗತ್ಯವಾಗಿ ಹಂತದಲ್ಲಿರುವುದಿಲ್ಲ ಇಂದು ನಾವು ಲೇಸರ್ಗಳನ್ನು ನೋಡಲಿದ್ದೇವೆ ಆದ್ದರಿಂದ ಲೇಸರ್ಗಳು ಆಪ್ಟೊಎಲೆಕ್ಟ್ರಾನಿಕ್ ಸಾಧನದ ಇನ್ನೊಂದು ಉದಾಹರಣೆಯಾಗಿದ್ದು ನಮ್ಮಲ್ಲಿ ವಸ್ತುವಿಗೆ ಕರೆಂಟ್ ಪರಿಚಯಿಸುವ ಪ್ರಸಂಗವಿದೆ ಆದ್ದರಿಂದ ಸಾಮಾನ್ಯವಾಗಿ ನಿಮ್ಮಲ್ಲಿ ಇಂಜೆಕ್ಟ್ ಆಗುವ ವಿದ್ಯುತ್ ಪ್ರವಾಹವು ಬೆಳಕನ್ನು ಉತ್ಪಾದಿಸುತ್ತದೆ ಈಗ ಲೇಸರ್ಗಳು ವಿಕಿರಣದ ಪ್ರಚೋದಿತ ಹೊರಸೂಸುವಿಕೆಯಿಂದ ಬೆಳಕಿನ ವರ್ಧನೆಗೆ ನಿಂತಿವೆ ಆದ್ದರಿಂದ ಇವುಗಳಲ್ಲಿ ಪ್ರತಿಯೊಂದರ ಮೊದಲ ಅಕ್ಷರವು ನಿಮ್ಮ ಸಂಕ್ಷಿಪ್ತ ರೂಪವನ್ನು ನೀಡುತ್ತದೆ ಈಗ ಹೆಚ್ಚಿನ ಸಂಖ್ಯೆಯ ಲೇಸರ್ ಸಾಮಗ್ರಿಗಳಿವೆ ಉದಾಹರಣೆಗೆ ನೀವು ಗ್ಯಾಸ್ ಆಧಾರಿತ ಲೇಸರ್ ಅನ್ನು ಹೊಂದಬಹುದು ಉದಾಹರಣೆಗೆ ಹೀಲಿಯಂ ನಿಯಾನ್ ಲೇಸರ್ ನೀವು ಘನ ಸ್ಥಿತಿಯ ಲೇಸರ್ ಅನ್ನು ಹೊಂದಬಹುದು ಆದರೆ ಸೆಮಿಕಂಡಕ್ಟರ್ ಅಲ್ಲದ ವಸ್ತುವನ್ನು ಆಧರಿಸಿ ಉದಾಹರಣೆಗೆ ನೀವು ಮಾಣಿಕ್ಯ ಲೇಸರ್ಗಳನ್ನು ಹೊಂದಿದ್ದೀರಿ ಇಂದಿನ ಉಪನ್ಯಾಸದಲ್ಲಿ ನಾವು ಲೇಸರ್ಗಳ ಮೇಲೆ ಕೇಂದ್ರೀಕರಿಸಲಿದ್ದೇವೆ ಆದರೆ ನೀವು ನಿರ್ದಿಷ್ಟವಾಗಿ ಸೆಮಿಕಂಡಕ್ಟರ್ ಆಧಾರಿತ ಲೇಸರ್ಗಳ ಬಗ್ಗೆ ಮಾತನಾಡಲಿದ್ದೀರಿ ಆದ್ದರಿಂದ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಲೇಸರ್ಗಳ ಕೆಲವು ಪ್ರಮುಖ ಗುಣಲಕ್ಷಣಗಳು ಯಾವುವು ಲೇಸರ್ಗಳು ಹೆಚ್ಚು ಏಕವರ್ಣದವು ಅಂದರೆ ಸಾಲಿನ ಅಗಲವು ನಿಜವಾಗಿಯೂ ಚಿಕ್ಕದಾಗಿದೆ ಎಂದು ಕೊನೆಯ ವರ್ಗದಲ್ಲಿ ನೋಡಿದೆವು ನಾವು ರೇಖೆಯ ಅಗಲ ಏನೂ ಅಲ್ಲ ಎಂದು ನೋಡಿದೆವು ಆದರೆ ಡೆಲ್ಟಾ ಲ್ಯಾಂಬ್ಡಾ ಮತ್ತು ಈ ಸಾಲಿನ ಅಗಲವು ತುಂಬಾ ಕಡಿಮೆ ಇರುವ ಔಟ್ಪುಟ್ ವಿಕಿರಣದ ತರಂಗಾಂತರವನ್ನು ಹರಡಿದೆ ಲೇಸರ್ ವಿಕಿರಣವು ಪ್ರಾದೇಶಿಕವಾಗಿ ಸುಸಂಬದ್ಧವಾಗಿದೆ ಮತ್ತು ಇದು ತಾತ್ಕಾಲಿಕವಾಗಿ ಸುಸಂಬದ್ಧವಾಗಿದೆ ಅಂದರೆ ವಿಕಿರಣವು ಹೆಚ್ಚು ಹಂತದಲ್ಲಿದೆ ಲೇಸರ್ ಪ್ರಾಥಮಿಕ ವಿಷಯಕ್ಕಾಗಿ ನಮಗೆ ಬೇಕಾಗಿರುವುದು ಜನಸಂಖ್ಯೆಯ ವಿಲೋಮ ಹಾಗಾದರೆ ಜನಸಂಖ್ಯಾ ವಿಲೋಮ ಎಂದರೆ ಏನು ನೆಲದ ಸ್ಥಿತಿಗೆ ಹೋಲಿಸಿದರೆ ನಾವು ನಿರ್ಗಮಿಸಿದ ಸ್ಥಿತಿಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕಣಗಳನ್ನು ಹೊಂದಿರಬೇಕೇ ನಾವು ಜನಸಂಖ್ಯೆಯ ವಿಲೋಮವನ್ನು ಸಾಧಿಸಿದಾಗ ನಿಮ್ಮ ವಸ್ತುವನ್ನು ಹೊಡೆಯುವ ಘಟನೆಯ ವಿಕಿರಣವನ್ನು ನಾವು ಹೊಂದಿದ್ದೇವೆ ಇದು ಪ್ರಚೋದಿತ ಹೊರಸೂಸುವಿಕೆಯ ಭಾಗವಾಗಿದೆ ಈ ಘಟನೆಯ ವಿಕಿರಣವು ಕಣಗಳು ನಿರ್ಗಮಿಸಿದ ಸ್ಥಿತಿಯಿಂದ ನೆಲದ ಸ್ಥಿತಿಗೆ ಹೋಗಲು ಕಾರಣವಾಗುತ್ತದೆ ಮತ್ತು ಅವು ಮಾಡಿದಾಗ ಅವು ಘಟನೆಯ ವಿಕಿರಣದ ಜೊತೆಗೆ ಒಂದು ಔಟ್ಪುಟ್ ವಿಕಿರಣಗಳನ್ನು ಹೊರಸೂಸುತ್ತವೆ ಇದು ಲೇಸರ್ ಕ್ರಿಯೆಗೆ ಮೂಲಭೂತವಾಗಿ ಉತ್ತೇಜಿತ ಹೊರಸೂಸುವಿಕೆಗೆ ಕಾರಣವಾಗುತ್ತದೆ ಆದ್ದರಿಂದ ಲೇಸರ್ ಕ್ರಿಯೆಯು ಸಂಭವಿಸುವ ಮೊದಲು ನಾವು ವ್ಯವಸ್ಥೆಯಲ್ಲಿ ಜನಸಂಖ್ಯಾ ವಿಲೋಮವನ್ನು ರಚಿಸಬೇಕಾಗಿದೆ ಸೆಮಿಕಂಡಕ್ಟರ್ ಲೇಸರ್ಗಳ ಸಂದರ್ಭದಲ್ಲಿ ಅವುಗಳ ರಚನೆಯು ನಾವು ಮೊದಲು ನೋಡಿದ ಎಲ್ಇಡಿಗಳಿಗೆ ಹೋಲುತ್ತದೆ ಆದರೆ ನಾವು ಸೆಮಿಕಂಡಕ್ಟರ್ ಲೇಸರ್ಗಳ ಬಗ್ಗೆ ಮಾತನಾಡುವಾಗ ಕೆಲವು ಪ್ರಮುಖ ಅಂಶಗಳನ್ನು ನೆನಪಿನಲ್ಲಿಡಬೇಕು ಆದ್ದರಿಂದ ಈ ಲೇಸರ್ಗಳ ರಚನೆಯು ಎಲ್ಇಡಿಗಳಿಗೆ ಹೋಲುತ್ತದೆ ಆದರೆ ನಾವು ಸೆಮಿಕಂಡಕ್ಟರ್ ಲೇಸರ್ಗಳನ್ನು ಲೇಸರ್ಗಳಿಗೆ ಹೋಲಿಸಿದಾಗ ಇತರ ವಿಧಾನಗಳಿಂದ ಉತ್ಪಾದಿಸಲಾಗುತ್ತದೆ ಉದಾಹರಣೆಗೆ ಗ್ಯಾಸ್ ಆಧಾರಿತ ಲೇಸರ್ ಕೆಲವು ಪ್ರಮುಖ ವ್ಯತ್ಯಾಸಗಳಿವೆ ಮೊದಲ ಪ್ರಕರಣ ಇಲ್ಲಿ ಪರಿವರ್ತನೆಯು ಎನರ್ಜಿ ಬ್ಯಾಂಡ್ಗಳ ನಡುವೆ ಆದ್ದರಿಂದ ಲೇಸರ್ಗಳ ಒಂದು ಪ್ರಮುಖ ಮಾನದಂಡವೆಂದರೆ ಅವುಗಳು ಏಕವರ್ಣದಲ್ಲಿ ಹೆಚ್ಚು ಇರಬೇಕು ಅಂದರೆ ಲೈನ್ ಅಗಲವು ಅತ್ಯಂತ ಚಿಕ್ಕದಾಗಿರಬೇಕು ಗ್ಯಾಸ್ ಆಧಾರಿತ ಲೇಸರ್ ಹೇಳುವುದಾದರೆ ಹೀಲಿಯಂ ನಿಯಾನ್ ಲೇಸರ್ ಪರಮಾಣು ಸ್ಟೇಟ್ಗಳ ನಡುವೆ ಪರಿವರ್ತನೆ ಸಂಭವಿಸುತ್ತದೆ ಮತ್ತು ಈ ಪರಮಾಣು ಸ್ಥಿತಿಗಳು ಅತ್ಯಂತ ತೀಕ್ಷ್ಣವಾಗಿರುತ್ತವೆ ಇದು ಅರೆವಾಹಕ ಲೇಸರ್ನ ಸಂದರ್ಭದಲ್ಲಿ ಪರಿವರ್ತನೆಯು ಸಾಮಾನ್ಯವಾಗಿ ಕಂಡಕ್ಷನ್ ಬ್ಯಾಂಡ್ ಅನ್ನು ರೂಪಿಸುತ್ತದೆ ಒಂದು ವೇಲೆನ್ಸಿ ಬ್ಯಾಂಡ್ ಆದ್ದರಿಂದ ಇವು ಎನರ್ಜಿ ಬ್ಯಾಂಡ್ ಆದ್ದರಿಂದ ಶಕ್ತಿಯಲ್ಲಿ ಸ್ವಲ್ಪ ಹರಡುವಿಕೆ ಇದೆ ಮತ್ತು ಇದು ಬೆಳಕಿನ ಏಕವರ್ಣದ ಸ್ವರೂಪದ ಮೇಲೆ ಪರಿಣಾಮ ಬೀರಬಹುದು ನಾವು ಎಲ್ಇಡಿಗಳ ಬಗ್ಗೆ ಮಾತನಾಡುವಾಗ ನಾವು ನೆನಪಿಸಿಕೊಂಡರೆ ನಮ್ಮಲ್ಲಿ ಎನರ್ಜಿ ಬ್ಯಾಂಡ್ ಇರುವುದರಿಂದ ಇದೇ ರೀತಿಯ ಸಮಸ್ಯೆ ಇತ್ತು ಏಕೆಂದರೆ ಎನರ್ಜಿ ಬ್ಯಾಂಡ್ ಇಲೆಕ್ಟ್ರಾನ್ ಮತ್ತು ರಂಧ್ರಗಳೆರಡರ ಶಕ್ತಿಯಲ್ಲಿ ಹರಡಿತು ಇದರಿಂದ ಲೈನ್ ಅಗಲ ಮತ್ತು ಲೈನ್ ಇತ್ತು ಅಗಲವು ತಾಪಮಾನದೊಂದಿಗೆ ಹೆಚ್ಚಾಗುತ್ತದೆ ಮತ್ತು ತರಂಗಾಂತರದ ಇಳಿಕೆಯೊಂದಿಗೆ ಹೆಚ್ಚಾಗುತ್ತದೆ ಆದ್ದರಿಂದ ನಾವು ಸೆಮಿಕಂಡಕ್ಟರ್ ಲೇಸರ್ಗಳ ಬಗ್ಗೆ ಮಾತನಾಡುವಾಗ ನೀವು ಶಕ್ತಿಯ ಬ್ಯಾಂಡ್ಗಳನ್ನು ಬಳಸುತ್ತಿರುವುದರಿಂದ ಸಮಸ್ಯೆಯೊಂದಿಗೆ ಒಂದು ಸಾಲಿನ ಸಂಭಾವ್ಯತೆಯಿದೆ ಎಂದು ನಾವು ತಿಳಿದಿರಬೇಕು ಈ ಲೇಸರ್ಗಳಲ್ಲಿನ ಸಕ್ರಿಯ ಪ್ರದೇಶವು ಸಾಮಾನ್ಯವಾಗಿ ತುಂಬಾ ಕಿರಿದಾಗಿರುತ್ತದೆ ನಾವು ಲೇಸರ್ಗಳ ರಚನೆಯನ್ನು ನೋಡುವಾಗ ನಾವು ಸಕ್ರಿಯ ಪ್ರದೇಶವನ್ನು ವಿವರಿಸುತ್ತೇವೆ ಆದರೆ ಸಕ್ರಿಯ ಪ್ರದೇಶವು ಕಿರಿದಾಗಿರುವುದು ಸಾಮಾನ್ಯವಾಗಿ ನ್ಯಾನೋಮೀಟರ್ಗಳ ಕ್ರಮದಲ್ಲಿರುತ್ತದೆ ಆದ್ದರಿಂದ ಇದು ಸಾಮಾನ್ಯವಾಗಿ 1 ಮೈಕ್ರೋಮೀಟರ್ಗಿಂತ ಕಡಿಮೆ ಇರುತ್ತದೆ ಇದರ ಪ್ರಯೋಜನವೆಂದರೆ ನೀವು ಲೇಸರ್ ಸಾಧನವನ್ನು ಹೊಂದಿದ್ದು ಅದು ತುಂಬಾ ಸಾಂದ್ರವಾಗಿರುತ್ತದೆ ಆದ್ದರಿಂದ ನೀವು ಹೊಂದಿರುವ ಆಪ್ಟಿಕಲ್ ಪಾಯಿಂಟ್ ಅನ್ನು ಯೋಚಿಸಿ ಆದರೆ ಅನನುಕೂಲವೆಂದರೆ ಇದು ಹೆಚ್ಚಿನ ಕಿರಣದ ಭಿನ್ನತೆಗೆ ಕಾರಣವಾಗಬಹುದು ಲೇಸಿಂಗ್ ಕ್ರಿಯೆಯನ್ನು ಸಾಮಾನ್ಯವಾಗಿ ಕರೆಂಟ್ ನಿಂದ ನಿಯಂತ್ರಿಸಲಾಗುತ್ತದೆ ಲೇಸಿಂಗ್ ಕ್ರಿಯೆಯು ಕರೆಂಟ್ ಮೇಲೆ ಅವಲಂಬಿತವಾಗಿರುತ್ತದೆ ಏಕೆಂದರೆ ಕರೆಂಟ್ ವಸ್ತುವಿನೊಳಗೆ ಇಂಜೆಕ್ಟ್ ಆಗುವ ವಾಹಕಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತದೆ ಆದ್ದರಿಂದ ಇದರರ್ಥ ಈ ಸಾಧನಗಳನ್ನು ವಿಶೇಷವಾಗಿ ಹೆಚ್ಚಿನ ಆವರ್ತನಗಳಲ್ಲಿ ಮಾಡ್ಯುಲೇಟ್ ಮಾಡುವುದು ಸುಲಭ ಲೇಸರ್ನ ರಚನೆಯು ಎಲ್ಇಡಿಗೆ ಹೋಲುತ್ತದೆ ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ನೀವು ಎಲ್ಇಡಿ ಸಂದರ್ಭದಲ್ಲಿ ನೆನಪಿಸಿಕೊಂಡರೆ ನಾವು ವಾಹಕ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೇವೆ ಮತ್ತು ವೇಲೆನ್ಸ್ ಬ್ಯಾಂಡ್ನಲ್ಲಿ ರಂಧ್ರಗಳನ್ನು ಹೊಂದಿದ್ದೇವೆ ಮತ್ತು ಈ 2 ನಿಮಗೆ ವಿಕಿರಣವನ್ನು ನೀಡುವ ಸಲುವಾಗಿ ಮರುಸಂಪರ್ಕಿಸುತ್ತವೆ ಹಾಗಾಗಿ ನಾನು ಅದನ್ನು ಕ್ರಮಬದ್ಧವಾಗಿ ತೋರಿಸಿದ್ದೇನೆ ನಾನು 2 ಎನರ್ಜಿ ಬ್ಯಾಂಡ್ಗಳನ್ನು ಹೊಂದಿದ್ದೇನೆ ನಾವು ಒಂದು E2 ಅನ್ನು ಇನ್ನೊಂದು E1 ಎಂದು ಕರೆಯುತ್ತೇವೆ ಸಾಮಾನ್ಯ ಅರ್ಥದಲ್ಲಿ ನಾವು E1 ಅನ್ನು ನೆಲದ ಸ್ಥಿತಿಯಂತೆ ಮತ್ತು E2 ಅನ್ನು ಉತ್ಸಾಹಿತ ಸ್ಥಿತಿಯೆಂದು ಭಾವಿಸಬಹುದು ಆದ್ದರಿಂದ ನಾನು ಉತ್ಸಾಹಭರಿತ ಸ್ಥಿತಿಯಲ್ಲಿ ಎಲೆಕ್ಟ್ರಾನ್ ಹೊಂದಿದ್ದೇನೆ ಅದು ಮೂಲಭೂತವಾಗಿ ನೆಲದ ಸ್ಥಿತಿಗೆ ಮರಳುತ್ತದೆ ಇದು ಬೆಳಕನ್ನು ಬಿಡುಗಡೆ ಮಾಡುವ ಮೂಲಕ ಅಥವಾ ಎಲ್ಇಡಿ ಅಥವಾ ಲೇಸರ್ ಸಂದರ್ಭದಲ್ಲಿ ಶಾಖವನ್ನು ಬಿಡುಗಡೆ ಮಾಡುವ ಮೂಲಕ ಈ ಪ್ರಕ್ರಿಯೆಯು ತರಂಗಾಂತರದಲ್ಲಿ ಬೆಳಕಿಗೆ ಕಾರಣವಾಗುತ್ತದೆ ಅಥವಾ ಬೆಳಕಿನ ಆವರ್ತನವು ಬ್ಯಾಂಡ್ ಅಂತರವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಇದು ಮೂಲತಃ ಒಂದು ಸ್ವಾಭಾವಿಕ ಹೊರಸೂಸುವಿಕೆಯಾಗಿದ್ದು ಅದು ಎಲ್ಇಡಿ ಯಲ್ಲಿ ಸಂಭವಿಸುತ್ತದೆ ನೀವು ಮತ್ತೊಮ್ಮೆ ಉತ್ತೇಜಿತ ಹೊರಸೂಸುವಿಕೆಯನ್ನು ಹೊಂದಿರಬಹುದು ನಾನು ಒಂದು ಗ್ರೌಂಡ್ ಸ್ಟೇಟ್ E1 ಮತ್ತು ಎಕ್ಸೈಟೆಡ್ ಸ್ಟೇಟ್ E2 ಅನ್ನು ಹೊಂದಿದ್ದೇನೆ ನಾನು ರೋಮಾಂಚಿತ ಸ್ಥಿತಿಯಲ್ಲಿ ಎಲೆಕ್ಟ್ರಾನ್ ಹೊಂದಿದ್ದೇನೆ ಈ ನಿರ್ದಿಷ್ಟ ಪ್ರಕರಣದಲ್ಲಿ ನನ್ನ ಬಳಿ ಕೆಲವು ಪ್ರಸರಣ ವಿಕಿರಣವಿದೆ ಮತ್ತು ವಿಕಿರಣದ ಶಕ್ತಿಯು ಈ ಅಂತರದ ಶಕ್ತಿಯೊಂದಿಗೆ ಸೇರಿಕೊಂಡಾಗ ಇದು ಸಂಭವಿಸಿದಾಗ ಎಲೆಕ್ಟ್ರಾನ್ ಮತ್ತೆ ಕೆಳಗೆ ಬೀಳುತ್ತದೆ ಇದು ನಿಮ್ಮ ಫೋಟೊನ್ನೊಂದಿಗೆ ಹಂತದಲ್ಲಿರುವ ಇನ್ನೊಂದು ಫೋಟಾನ್ ಅನ್ನು ಹೊರಸೂಸುತ್ತದೆ ಔಟ್ಪುಟ್ ಈಗ ಮೂಲಭೂತವಾಗಿ 2 ಫೋಟಾನ್ಗಳು ಹಂತದಲ್ಲಿದೆ ಇದು ಪ್ರಚೋದಿತ ಹೊರಸೂಸುವಿಕೆಯ ಉದಾಹರಣೆಯಾಗಿದೆ ಆದ್ದರಿಂದ ಲೇಸರ್ನ ಸಂದರ್ಭದಲ್ಲಿ ನೀವು ಸ್ವಾಭಾವಿಕ ಹೊರಸೂಸುವಿಕೆ ಮತ್ತು ಉತ್ತೇಜಿತ ಹೊರಸೂಸುವಿಕೆ ಎರಡನ್ನೂ ಹೊಂದಬಹುದು ಆದ್ದರಿಂದ ಇವೆರಡೂ ಮೂಲಭೂತವಾಗಿ ಸ್ಪರ್ಧಾತ್ಮಕ ಪ್ರಕ್ರಿಯೆಗಳಾಗಿವೆ ಹಿಮ್ಮುಖ ಪ್ರಕ್ರಿಯೆಯು ಸಹ ಸಂಭವಿಸಬಹುದು ನಮ್ಮಲ್ಲಿ ಒಂದು ಘಟನೆಯ ಬೆಳಕು ಇದ್ದಾಗ ಎಲೆಕ್ಟ್ರಾನ್ ಉತ್ಸಾಹದಿಂದ ನೆಲಕ್ಕೆ ಬೀಳುವಂತೆ ಮಾಡುವ ಬದಲು ಈ ಬೆಳಕನ್ನು ನೆಲದ ಸ್ಥಿತಿಯಿಂದ ಹೀರಿಕೊಳ್ಳಬಹುದು ಮತ್ತು ಅದನ್ನು ಹರ್ಷ ಸ್ಥಿತಿಗೆ ತೆಗೆದುಕೊಳ್ಳಬಹುದು ಆದ್ದರಿಂದ ಹೀರಿಕೊಳ್ಳುವ ಪ್ರಕ್ರಿಯೆ ಸಹ ಸಂಭವಿಸಬಹುದು ಆದ್ದರಿಂದ ಲೇಸರ್ ವಸ್ತುಗಳ ಸಂದರ್ಭದಲ್ಲಿ ನಾವು ಹಲವಾರು ಸ್ಪರ್ಧಾತ್ಮಕ ಪ್ರಕ್ರಿಯೆಯನ್ನು ಹೊಂದಿದ್ದೇವೆ ನಾವು ಹೊರಸೂಸುವಿಕೆಯನ್ನು ಉತ್ತೇಜಿಸಿದ್ದೇವೆ ನಾವು ಸ್ವಾಭಾವಿಕ ಹೊರಸೂಸುವಿಕೆಯನ್ನು ಹೊಂದಿದ್ದೇವೆ ಮತ್ತು ನಾವು ಹೀರಿಕೊಳ್ಳುವಿಕೆಯನ್ನು ಹೊಂದಿದ್ದೇವೆ ಆದ್ದರಿಂದ ಆದರ್ಶ ಲೇಸರ್ ವಸ್ತುಗಳಿಗಾಗಿ ನಾವು ಸ್ವಾಭಾವಿಕ ಹೊರಸೂಸುವಿಕೆ ಮತ್ತು ಹೀರಿಕೊಳ್ಳುವಿಕೆಯನ್ನು ನಿಗ್ರಹಿಸಲು ಬಯಸುತ್ತೇವೆ ಅದೇ ಸಮಯದಲ್ಲಿ ಉತ್ತೇಜಿತ ಹೊರಸೂಸುವಿಕೆಯನ್ನು ಉತ್ತೇಜಿಸುತ್ತೇವೆ Rst ಪ್ರಚೋದಿತ ಹೊರಸೂಸುವಿಕೆಯ ದರವನ್ನು ಸೂಚಿಸಿದರೆ ಮತ್ತು Rab ನಿಮ್ಮ ಹೀರಿಕೊಳ್ಳುವಿಕೆಯ ದರ ಮತ್ತು ಘಟನೆಯ ಫೋಟಾನ್ ತೀವ್ರತೆಯಾಗಿದ್ದರೆ ನಾವು Rst Rab ಅನ್ನು ಉತ್ತೇಜಿತ ಹೊರಸೂಸುವಿಕೆಯ ದರಕ್ಕೆ ಬರೆಯಬಹುದು ಮತ್ತು ಹೀರಿಕೊಳ್ಳುವಿಕೆಯ ದರವು ಅಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ ಉತ್ಸಾಹಭರಿತ ಸ್ಥಿತಿಗಳಲ್ಲಿ ಮೈನಸ್ ಸಂಖ್ಯೆಯಲ್ಲಿರುವ ಎಲೆಕ್ಟ್ರಾನ್ಗಳು ನೆಲದ ಸ್ಥಿತಿಯ ಸಮಯದಲ್ಲಿ ಘಟನೆಯ ಫೋಟಾನ್ ತೀವ್ರತೆಯ ಸಮಯವನ್ನು ಐನ್ಸ್ಟೈನ್ ಗುಣಾಂಕ ಎಂದು ಕರೆಯಲಾಗುತ್ತದೆ ಆದ್ದರಿಂದ N2 ಮತ್ತು N1 ಎಕ್ಸೈಟೆಡ್ ಮತ್ತು ನೆಲದ ಸ್ಥಿತಿಯಲ್ಲಿರುವ ಜನಸಂಖ್ಯೆಯಾಗಿದೆ ಪ್ರಚೋದಿತ ಸ್ಥಿತಿ E2 ಮತ್ತು ನೆಲದ ಸ್ಥಿತಿ E1 B21 ಅನ್ನು ಐನ್ಸ್ಟೈನ್ ಗುಣಾಂಕ ಎಂದು ಕರೆಯಲಾಗುತ್ತದೆ ಇದು ವಸ್ತುವಿನ ಮೇಲೆ ಮತ್ತು ಪರಿವರ್ತನೆಯ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಇದು ಸ್ಥಿತಿಯ 2 ಮತ್ತು 1 ಯಾವುದು ವಸ್ತು ಮತ್ತು ಪರಿವರ್ತನೆಯ ಮೇಲೆ ಅವಲಂಬಿತವಾಗಿರುತ್ತದೆ ಈ ನಿರ್ದಿಷ್ಟ ಸೂತ್ರದಲ್ಲಿ ಸ್ವಾಭಾವಿಕ ಹೊರಸೂಸುವಿಕೆ ಸಂಭವಿಸುತ್ತದೆ ಎಂಬ ಅಂಶವನ್ನು ನಾವು ನಿರ್ಲಕ್ಷಿಸಿದ್ದೇವೆ ಈ ಸ್ವಾಭಾವಿಕ ಹೊರಸೂಸುವಿಕೆಯ ಪ್ರಮಾಣವು ಉತ್ತೇಜಿತ ಹೊರಸೂಸುವಿಕೆಗಿಂತ ಚಿಕ್ಕದಾಗಿದೆ ಎಂದು ನಾವು ಖಚಿತಪಡಿಸಿಕೊಳ್ಳುತ್ತೇವೆ ಆದ್ದರಿಂದ ಕೇವಲ ಸ್ಪರ್ಧೆಯು ಹೊರಸೂಸುವಿಕೆ ಮತ್ತು ಹೀರಿಕೊಳ್ಳುವಿಕೆಯ ನಡುವೆ ಮಾತ್ರ Rst ಯು Rab ಗಿಂತ ಹೆಚ್ಚಾಗಬೇಕಾದರೆ ನಾವು ಮೂಲಭೂತವಾಗಿ N2 N1 ಗಿಂತ ಹೆಚ್ಚಾಗಬೇಕೆಂದು ಬಯಸುತ್ತೇವೆ ಹಾಗಾದರೆ ನೀವು ಜನಸಂಖ್ಯೆಯ ವಿಲೋಮ ಬಯಸುವುದಕ್ಕೆ ಕಾರಣವೇ ಲೇಸರ್ ನಾನು ಸಮೀಕರಣವನ್ನು ಪುನಃ ಬರೆಯುತ್ತೇನೆ N2 N1 ಅನ್ನು ಹೊರತುಪಡಿಸಿ ಮತ್ತೇನಲ್ಲ ನೀವು Rst R ಗಿಂತ ಹೆಚ್ಚಿನದನ್ನು ಪಡೆಯಲು ಬಯಸಿದರೆ ಮಾತ್ರ ಸಾಧ್ಯ ಮತ್ತು ನೀವು N2 N1 ಅನ್ನು ಹೊಂದಿದ್ದೀರಿ ಎಂದು ಹೇಳಿದೆ ಈ ಜನಸಂಖ್ಯೆಯ ವಿಲೋಮವನ್ನು ಸಾಮಾನ್ಯವಾಗಿ ಬಾಹ್ಯ ವಿಧಾನಗಳಿಂದ ಸಾಧಿಸಲಾಗುತ್ತದೆ ಆದ್ದರಿಂದ ನೀವು ಒಂದು p n ಜಂಕ್ಷನ್ ಅನ್ನು ಹೊಂದಿದ್ದರೆ ಸರಳವಾದ ಕಲ್ಪನೆಯೆಂದರೆ ನೀವು ಫಾರ್ವರ್ಡ್ ಬಯಾಸ್ ಅನ್ನು ಅನ್ವಯಿಸಬಹುದು ನೀವು ಮುಂಚಿತವಾಗಿ ಪಕ್ಷಪಾತವನ್ನು ಅನ್ವಯಿಸಿದಾಗ ನಿಮ್ಮ p n ಜಂಕ್ಷನ್ಗೆ ವಾಹಕಗಳನ್ನು ಇಂಜೆಕ್ಟ್ ಮಾಡುವುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ಈ ವಾಹಕಗಳು ಜನಸಂಖ್ಯೆಯ ವಿಲೋಮವನ್ನು ಸೃಷ್ಟಿಸುತ್ತವೆ ವಾಹಕಗಳು ಇಲ್ಲಿಗೆ ಹೋಗಲು ಬಯಸುತ್ತವೆ ಎಂದರೆ ಇದು ಜನಸಂಖ್ಯೆಯ ವಿಲೋಮವನ್ನು ಸೃಷ್ಟಿಸುತ್ತದೆ ಸೆಮಿಕಂಡಕ್ಟರ್ ಲೇಸರ್ ರಚನೆಯು ಎಲ್ಇಡಿಗೆ ಹೋಲುತ್ತದೆ ಎಂದು ನಾವು ಮೊದಲೇ ನೋಡಿದ್ದೇವೆ ಆದರೆ ನಾವು ಸಾಧನಕ್ಕೆ ಇತರ ಆಪ್ಟಿಕಲ್ ಘಟಕಗಳನ್ನು ಹೊಂದಿದ್ದೇವೆ ಆದ್ದರಿಂದ ಸಾಮಾನ್ಯವಾಗಿ ಲೇಸರ್ ಆಪ್ಟಿಕಲ್ ರೆಸೋನೇಟರ್ಗಳನ್ನು ಹೊಂದಿರುತ್ತದೆ ಒಂದು ನಿಮಿಷದಲ್ಲಿ ಆಪ್ಟಿಕಲ್ ರೆಸೋನೇಟರ್ಗಳನ್ನು ಹೊಂದಿರುವುದನ್ನು ನಾವು ನೋಡುತ್ತೇವೆ ಈ ಅನುರಣಕಗಳ ಕಾರ್ಯವು ಬೆಳಕನ್ನು ಪ್ರತಿಬಿಂಬಿಸುವುದು ಇದರಿಂದ ಲೇಸರ್ನ ಒಂದು ನಿರ್ದಿಷ್ಟ ತೀವ್ರತೆಯು ನಿರ್ಮಾಣವಾಗುತ್ತದೆ ಆದ್ದರಿಂದ ಸಾಮಾನ್ಯವಾಗಿ 2 ರೆಸೋನೇಟರ್ಗಳನ್ನು ಎರಡೂ ಬದಿಯಲ್ಲಿ ಒಂದನ್ನು ಬಳಸಲಾಗುತ್ತದೆ ಇವುಗಳಲ್ಲಿ ಒಂದು ಸಂಪೂರ್ಣವಾಗಿ ಪ್ರತಿಫಲಿಸುತ್ತದೆ ಮತ್ತು ಇನ್ನೊಂದು ಭಾಗಶಃ ಪ್ರತಿಫಲಿಸುತ್ತದೆ ಇದರಿಂದ ಲೇಸರ್ ಉತ್ಪಾದನೆಯು 1 ಕಡೆಯಿಂದ ಬರುತ್ತದೆ ಈಗ ಲೇಸರ್ಗಾಗಿ ನಾವು ಬಳಸುವ ವಸ್ತುಗಳನ್ನು ನೀವು ನೋಡಿದರೆ ಇವುಗಳು ನಾವು ಮೊದಲು ಎಲ್ಇಡಿಗಳಿಗಾಗಿ ನೋಡಿದ ವಸ್ತುಗಳಿಗೆ ಹೋಲುತ್ತವೆ ಅವು ನೇರ ಬ್ಯಾಂಡ್ ಗ್ಯಾಪ್ ಮೆಟೀರಿಯಲ್ಗಳಾಗಿರಬೇಕು ಸಾಮಾನ್ಯವಾಗಿ ಕೆಲವು ರೀತಿಯ ಶ್ರೇಣೀಕೃತ ಹೆಟೆರೊ ಸ್ಟ್ರಕ್ಚರ್ ಅನ್ನು ಬಳಸಲಾಗುತ್ತದೆ ಮತ್ತು ಬ್ಯಾಂಡ್ ಅಂತರವನ್ನು ಅವಲಂಬಿಸಿ ಲೇಸರ್ನ ತರಂಗಾಂತರವನ್ನು ನಿರ್ಧರಿಸಲಾಗುತ್ತದೆ ಆದ್ದರಿಂದ ಲೇಸರ್ ವಸ್ತುಗಳ ಕೆಲವು ಉದಾಹರಣೆಗಳು ವಿವಿಧ ತರಂಗಾಂತರದ ಪ್ರದೇಶಗಳಲ್ಲಿ ಬಳಸಲಾದ ಕೆಲವು ವಸ್ತುಗಳನ್ನು ನಿಮಗೆ ತೋರಿಸಲು ನಾನು ಗ್ರಾಫ್ ಅನ್ನು ಸೆಳೆಯುತ್ತೇನೆ ನಾನು x ಅಕ್ಷದಲ್ಲಿ ತರಂಗಾಂತರವನ್ನು ಹೊಂದಿದ್ದೇನೆ ಘಟಕಗಳು ಮೈಕ್ರೊಮೀಟರ್ಗಳು 0 1 ಮೈಕ್ರೊಮೀಟರ್ಗಳು 100 ನ್ಯಾನೋಮೀಟರ್ಗಳು ಆದ್ದರಿಂದ UV ಪ್ರದೇಶ 0 5 ಗೋಚರಿಸುವ ಪ್ರದೇಶದ ಮಧ್ಯದಲ್ಲಿದೆ 1 ಇದು ಮೂಲಭೂತವಾಗಿ ಲಾಗ್ ಸ್ಕೇಲ್ ಆಗಿದೆ ಆದ್ದರಿಂದ ನೀವು ಗೋಚರಿಸುವ ಪ್ರದೇಶದ ಸಂದರ್ಭದಲ್ಲಿ ಲೇಸರ್ ಬೆಳಕನ್ನು ಬಯಸಿದರೆ ನೀವು ಬ್ಯಾಂಡ್ ಗ್ಯಾಪ್ ಗೋಚರಿಸುವಲ್ಲಿರುವ ವಸ್ತುವನ್ನು ಬಯಸುತ್ತೀರಿ ಇವುಗಳು ಸಾಮಾನ್ಯವಾಗಿ ಎರಡು 6 ಗಳಾಗಿರುವುದರಿಂದ ನೀವು ಕ್ಯಾಡ್ಮಿಯಮ್ ಜಿಂಕ್ ಸಲ್ಫೇಟ್ ಅನ್ನು ಹೊಂದಬಹುದು ಎಲ್ಇಡಿಗಳ ಸಂದರ್ಭದಲ್ಲಿ ಬಹಳಷ್ಟು ವಸ್ತುಗಳು ಗ್ಯಾಲಿಯಮ್ ಆರ್ಸೆನೈಡ್ ಅನ್ನು ಆಧರಿಸಿರುವುದನ್ನು ನಾವು ನೋಡಿದ್ದೇವೆ ಇದು ನೇರ ಬ್ಯಾಂಡ್ ಗ್ಯಾಪ್ ಸೆಮಿಕಂಡಕ್ಟರ್ ಆಗಿದ್ದು ಇವುಗಳಲ್ಲಿ ಹೆಚ್ಚಿನ ವಸ್ತುಗಳನ್ನು ಲೇಸರ್ಗಳಿಗೂ ಬಳಸಬಹುದು ಆದ್ದರಿಂದ ನಿಮ್ಮಲ್ಲಿ ಅಲ್ಯೂಮಿನಿಯಂ ಇದೆ ಗ್ಯಾಲಿಯಂ ಆರ್ಸೆನೈಡ್ ಗ್ಯಾಲಿಯಮ್ ಆರ್ಸೆನಿಕ್ ಮತ್ತು ರಂಜಕವನ್ನು ಹೆಚ್ಚಿನ ತರಂಗಾಂತರಗಳಿಗೆ ಹೊಂದಿರಬಹುದು ಅಥವಾ ಕಡಿಮೆ ಬ್ಯಾಂಡ್ ಅಂತರಗಳು ಮತ್ತೆ ಇಂಡಿಯಮ್ ಆರ್ಸೆನೈಡ್ ಬೇಸ್ ಮೆಟೀರಿಯಲ್ಸ್ ಕ್ಯಾಡ್ಮಿಯಮ್ ಮತ್ತು ಪಾದರಸವನ್ನು ಹೊಂದಿರಬಹುದು ಇದು ಸಂಪೂರ್ಣ ಪಟ್ಟಿಯಲ್ಲ ಇತರ ಸಾಮಗ್ರಿಗಳ ಸಂಪೂರ್ಣ ಗುಂಪನ್ನು ಬಳಸಬಹುದಾಗಿದೆ ಆದರೆ ಈ ರೀತಿಯ ಕೆಲವು ಸಾಮಾನ್ಯ ವಸ್ತುಗಳ ಕಾರ್ಯಾಚರಣಾ ತರಂಗಾಂತರಗಳನ್ನು ನೀಡುತ್ತದೆ ಸಾಮಾನ್ಯವಾಗಿ ಹೆಟೆರೊ ಸ್ಟ್ರಕ್ಚರ್ಗಳನ್ನು ಬಳಸಲಾಗುತ್ತದೆ ಎಲ್ಇಡಿಗಳ ಸಂದರ್ಭದಲ್ಲಿ ನಾವು ಮೊದಲು ನೋಡಿದ್ದೇವೆ ಕ್ಷೀಣಿಸುವ ಪ್ರದೇಶದ ಬಳಿ ವಾಹಕಗಳನ್ನು ಕೇಂದ್ರೀಕರಿಸಲು ಹೆಟೆರೊ ಸ್ಟ್ರಕ್ಚರ್ ಜಂಕ್ಷನ್ಗಳನ್ನು ಬಳಸಲಾಗುತ್ತಿತ್ತು ಮತ್ತು ಇದೇ ರೀತಿಯದ್ದನ್ನು ಇಲ್ಲಿ ಬಳಸಲಾಗುತ್ತದೆ ಮತ್ತು ನಾವು ಸಾಮಾನ್ಯವಾಗಿ ಗ್ರೇಡ್ ಸಂಯೋಜನೆಗಳನ್ನು ಹೊಂದಿದ್ದೇವೆ ಶ್ರೇಣೀಕೃತ ಸಂಯೋಜನೆಗಳನ್ನು ಬಳಸಲಾಗಿದೆ ಇದರಿಂದ ನೀವು ಎಪಿಟಾಕ್ಸಿಯಲ್ ಬೆಳವಣಿಗೆಯನ್ನು ಹೊಂದಬಹುದು ನೀವು ದೊಡ್ಡ ಲ್ಯಾಟಿಸ್ ಹೊಂದಿಕೆಯಾಗದಿದ್ದರೆ ಅದು ಇಂಟರ್ಫೇಸ್ಗಳಲ್ಲಿ ದೋಷಗಳಿಗೆ ಕಾರಣವಾಗುತ್ತದೆ ನೀವು ಎಪಿಟಾಕ್ಸಿಯಲ್ ಲೇಯರ್ಗಳನ್ನು ಬೆಳೆಯಲು ಬಯಸಿದರೆ ನಾವು ಲ್ಯಾಟಿಸ್ ನಿಯತಾಂಕಗಳನ್ನು ಸಾಧ್ಯವಾದಷ್ಟು ಹತ್ತಿರ ಹೊಂದಲು ಬಯಸುತ್ತೇವೆ ಆದ್ದರಿಂದ ಶ್ರೇಣೀಕೃತ ಸಂಯೋಜನೆಗಳು ಅದನ್ನು ಸಾಧಿಸಲು ಸಹಾಯ ಮಾಡುತ್ತವೆ ಏಕೆಂದರೆ ಅವುಗಳು ನಿಮಗೆ ತರಂಗ ಬ್ಯಾಂಡ್ ಅಂತರದಲ್ಲಿನ ಬದಲಾವಣೆಯನ್ನು ನೀಡುತ್ತವೆ ಅದೇ ಸಮಯದಲ್ಲಿ ನೀವು ಎಪಿಟಾಕ್ಸಿಯಲ್ ಪದರಗಳನ್ನು ಬೆಳೆಯಲು ಅನುವು ಮಾಡಿಕೊಡುತ್ತದೆ ನಾವು ಮೊದಲೇ ಹೇಳಿದಂತೆ ಸಾಮಾನ್ಯವಾಗಿ ಡಬಲ್ ಹೆಟೆರೊ ಸ್ಟ್ರಕ್ಚರ್ ಮಾದರಿಯನ್ನು ಲೇಸರ್ಗಳಿಗಾಗಿ ಬಳಸಲಾಗುತ್ತದೆ ಆದ್ದರಿಂದ ಲೇಸರ್ ಉದ್ದದ L ಲೇಸರ್ ವಸ್ತುವಿನ ಪ್ರಕರಣವನ್ನು ಪರಿಗಣಿಸಿ ಎರಡೂ ಬದಿಗಳಲ್ಲಿ 2 ಪ್ರತಿಬಿಂಬಿಸುವ ಕನ್ನಡಿಗಳಿವೆ ಇವು ನಿಮ್ಮ ಕನ್ನಡಿಗಳು ಮತ್ತು ಅವುಗಳು R1 ಮತ್ತು R2 ನ ಪ್ರತಿಫಲನ ಮೌಲ್ಯಗಳನ್ನು ಹೊಂದಿವೆ ನೀವು ವಸ್ತುವಿನೊಳಗೆ ಉತ್ಪತ್ತಿಯಾಗುವ ಬೆಳಕು ಅಥವಾ ಲೇಸರ್ ಬೆಳಕನ್ನು ಹೊಂದಿದ್ದೀರಿ ಈ ಬೆಳಕು ಪ್ರತಿಫಲಿಸುವ ಕನ್ನಡಿಗಳಿಂದ ಪ್ರತಿಫಲಿಸುತ್ತದೆ ಮತ್ತು ಅಂತಿಮವಾಗಿ ಕೆಲವು ದೀಪಗಳು ಸಹ ತಪ್ಪಿಸಿಕೊಳ್ಳುತ್ತವೆ ಆದ್ದರಿಂದ ಈ ನಿರ್ದಿಷ್ಟ ವಸ್ತುವಿನಲ್ಲಿ ನೀವು ಹೊರಸೂಸುವಿಕೆ ಎರಡನ್ನೂ ಹೊಂದಿದ್ದೀರಿ ಅದು ನಿಮ್ಮ ಉತ್ತೇಜಿತ ಹೊರಸೂಸುವಿಕೆ ಮತ್ತು ಲೇಸಿಂಗ್ ಕ್ರಿಯೆಗೆ ಈ ಹೊರಸೂಸುವಿಕೆಯು ಹೀರಿಕೊಳ್ಳುವುದಕ್ಕಿಂತ ಹೆಚ್ಚು ಎಂದು ನಾವು ನೋಡಿದ್ದೇವೆ ಹಾಗಾಗಿ ನಾನು ಆಲ್ಫಾವನ್ನು ಹೀರಿಕೊಳ್ಳುವಿಕೆಯ ನಷ್ಟ ಮತ್ತು g ಅನ್ನು ಹೊರಸೂಸುವಿಕೆಯ ಲಾಭ ಎಂದು ವ್ಯಾಖ್ಯಾನಿಸಿದರೆ g ಆಲ್ಫಾಕ್ಕಿಂತ ಹೆಚ್ಚಿನದಾಗಿರಬೇಕು ನಿಮ್ಮ ಲಾಭವು ನಿಮ್ಮ ನಷ್ಟಕ್ಕಿಂತ ಹೆಚ್ಚಾಗಿರಬೇಕು ಮತ್ತು ನಂತರ ನಾವು ನಿವ್ವಳ ಲಾಭವನ್ನು ನಿರ್ದಿಷ್ಟ ಸ್ಥಾನದಲ್ಲಿ ವ್ಯಾಖ್ಯಾನಿಸುತ್ತೇವೆ z ನಿವ್ವಳ ಲಾಭ 2 ಪದರಗಳ ಪ್ರತಿಫಲನದ ಮೇಲೆ ಅವಲಂಬಿತವಾಗಿರುತ್ತದೆ ಘಾತೀಯ ಜಿ ಮೈನಸ್ ಆಲ್ಫಾ ಮೇಲೆ z ಈಗ L ನಿಮ್ಮ ಲೇಸರ್ನ ಉದ್ದವಾಗಿದ್ದರೆ ಮತ್ತು ನಾನು ಹೊಂದಿದ್ದರೆ ಮತ್ತು ಒಂದು ಮೂಲೆಯಲ್ಲಿ ಹುಟ್ಟುವ ಬೆಳಕನ್ನು ಹೊಂದಿದ್ದರೆ ಅದು ಒಂದು ಉದ್ದದ ಉದ್ದವನ್ನು ಚಲಿಸುತ್ತದೆ ಎರಡನೇ ಕನ್ನಡಿಯಿಂದ ಪ್ರತಿಫಲಿಸುತ್ತದೆ ಮತ್ತು L ಉದ್ದದ ಉದ್ದಕ್ಕೆ ಪ್ರಯಾಣಿಸುತ್ತದೆ ಅಂದರೆ ಪ್ರಯಾಣಿಸಿದ ಒಟ್ಟು ದೂರವು 2 L ಆಗಿದೆ ಆದ್ದರಿಂದ ನಿಮ್ಮ ನಿವ್ವಳ ಲಾಭ ಉಂಟಾಗುತ್ತದೆ ನೀವು ಅದನ್ನು ಇಲ್ಲಿ ಬರೆಯಿರಿ ಆದ್ದರಿಂದ ನೀವು ನಿವ್ವಳ ಲಾಭ 1 ಕ್ಕಿಂತ ಹೆಚ್ಚು ಅಥವಾ ನಿಮ್ಮ ಬಳಿ R1 R2 exp g−α ಇದೆ ಈಗ ಪ್ರಯಾಣಿಸಿದ ಒಟ್ಟು ದೂರ 2 L ಆಗಿದೆ ಏಕೆಂದರೆ ಅದು 1 ಕನ್ನಡಿಯಿಂದ ಮುಂದಿನದಕ್ಕೆ ಚಲಿಸುತ್ತದೆ ತದನಂತರ ಪ್ರತಿಫಲಿಸುತ್ತದೆ ಮತ್ತು ಮರಳಿ ಬರುತ್ತದೆ ಇದು 1 ಗಿಂತ ಹೆಚ್ಚಿರಬೇಕು ಸಾಮಾನ್ಯವಾಗಿ ನಾವು ಥ್ರೆಶೋಲ್ಡ್ ಗಳಿಕೆ ಎಂದು ಕರೆಯಲು ಬಯಸುತ್ತೇವೆ ಇದು ಲೇಸಿಂಗ್ ಕ್ರಿಯೆ ಸಂಭವಿಸಲು ಎಷ್ಟು ವಿದ್ಯುತ್ ಸರಬರಾಜು ಮಾಡಬೇಕೆಂದು ಹೇಳುತ್ತದೆ ಮತ್ತೊಮ್ಮೆ ನೀವು ಸಾಕಷ್ಟು ಕರೆಂಟ್ ಅನ್ನು ಪೂರೈಸಬೇಕು ಇದರಿಂದ ಹೊರಸೂಸುವಿಕೆ ಹೀರಿಕೊಳ್ಳುವುದಕ್ಕಿಂತ ಹೆಚ್ಚಾಗಿದೆ ಆದ್ದರಿಂದ ನಾವು ಥ್ರೆಶೋಲ್ಡ್ ಗಳಿಕೆಯನ್ನು ವ್ಯಾಖ್ಯಾನಿಸುತ್ತೇವೆ

ಲೇಸಿಂಗ್ ಕ್ರಿಯೆಗೆ ಅಗತ್ಯವಿರುವ ಕನಿಷ್ಠ ಪ್ರವಾಹವನ್ನು ವ್ಯಾಖ್ಯಾನಿಸಲು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಉದಾಹರಣೆಯಲ್ಲಿ 2 ಪ್ರತಿಫಲಕಗಳು ಲೇಸರ್ ಅನ್ನು ಸಾಧನದ ಬಯಲಿನಲ್ಲಿ ಸೀಮಿತಗೊಳಿಸಲು ಸಹಾಯ ಮಾಡುತ್ತವೆ ಆದರೆ ನಾವು ಬೆಳಕನ್ನು ಸಕ್ರಿಯ ಪದರದೊಳಗೆ ಸೀಮಿತಗೊಳಿಸಬೇಕು ಇದರಿಂದ ಬೆಳಕು ಮೇಲಿನಿಂದ ಅಥವಾ ಕೆಳಗಿನಿಂದ ತಪ್ಪಿಸಿಕೊಳ್ಳುವುದಿಲ್ಲ ಆದ್ದರಿಂದ ಇದನ್ನು ಸಾಮಾನ್ಯವಾಗಿ ವಿವಿಧ ವಕ್ರೀಕಾರಕ ಸೂಚ್ಯಂಕಗಳೊಂದಿಗೆ ಶ್ರೇಣೀಕೃತ ರಚನೆಯನ್ನು ಆರಿಸುವ ಮೂಲಕ ಮಾಡಲಾಗುತ್ತದೆ ಇದರಿಂದ ನೀವು ಒಟ್ಟು ಆಂತರಿಕ ವಕ್ರೀಭವನವನ್ನು ಹೊಂದಿರುತ್ತೀರಿ ಮತ್ತು ಬೆಳಕನ್ನು ಸಕ್ರಿಯ ಪ್ರದೇಶದಲ್ಲಿ ಇರಿಸಲಾಗುತ್ತದೆ ಆದ್ದರಿಂದ ನಾನು ಅದನ್ನೂ ಸೇರಿಸುತ್ತೇನೆ ಮತ್ತು ಲೇಸರ್ ರಚನೆಯ ಸ್ಕೀಮ್ಯಾಟಿಕ್ ಅನ್ನು ಸೆಳೆಯುತ್ತೇನೆ ಆದ್ದರಿಂದ ನಾವು ಪ್ರತಿಫಲಕಗಳನ್ನು ಬಳಸಿ ಪಾರ್ಶ್ವ ದಿಕ್ಕಿನಲ್ಲಿ ಕಿರಣವನ್ನು ಸೀಮಿತಗೊಳಿಸಲು ಬಯಸುತ್ತೇವೆ ಮತ್ತು ನಾವು ಕಿರಣವನ್ನು ಲಂಬ ದಿಕ್ಕಿನಲ್ಲಿ ಸೀಮಿತಗೊಳಿಸಲು ಬಯಸುತ್ತೇವೆ ಇದನ್ನು ವೇವ್ ಗೈಡಿಂಗ್ ಎಂದು ಕರೆಯಲಾಗುತ್ತದೆ ವಿಭಿನ್ನ ವಕ್ರೀಕಾರಕ ಸೂಚಿಯನ್ನು ಹೊಂದಿರುವ ವಸ್ತುಗಳನ್ನು ಆಯ್ಕೆ ಮಾಡುವ ಮೂಲಕ ಇದನ್ನು ಸಾಮಾನ್ಯವಾಗಿ ಮಾಡಲಾಗುತ್ತದೆ ಆದ್ದರಿಂದ ಇವು ನನ್ನ 2 ಕನ್ನಡಿಗಳು ನಾನು ಸಕ್ರಿಯ ಪ್ರದೇಶವನ್ನು ಹೊಂದಿದ್ದೇನೆ ಉದ್ದವು L ಆಗಿದೆ ಅಗಲ d ಯ ಸಕ್ರಿಯ ಪ್ರದೇಶವಿದೆ ಲೇಸರ್ ಬೆಳಕನ್ನು ಉತ್ಪಾದಿಸಲು ನಿಮ್ಮ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಪುನಃ ಸೇರಿಕೊಳ್ಳುವ ಪ್ರದೇಶವೇ ಸಕ್ರಿಯ ಪ್ರದೇಶವಾಗಿದೆ 2 ನಿಷ್ಕ್ರಿಯ ಪ್ರದೇಶಗಳೂ ಇವೆ ಆದ್ದರಿಂದ ಇವುಗಳನ್ನು ಸಕ್ರಿಯ ಪ್ರದೇಶದೊಳಗಿನ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳನ್ನು ಸೀಮಿತಗೊಳಿಸಲು ಬಳಸಬಹುದು ಆದರೆ ತರಂಗ ಮಾರ್ಗದರ್ಶನಕ್ಕಾಗಿ ನಾವು ವಸ್ತುಗಳನ್ನು ಬಯಸುತ್ತೇವೆ ಉದಾಹರಣೆಗೆ ನೀವು ಗ್ಯಾಲಿಯಮ್ ಆರ್ಸೆನೈಡ್ ಅನ್ನು ತಯಾರಿಸಿದ ಸಕ್ರಿಯ ಪ್ರದೇಶವನ್ನು ಹೊಂದಬಹುದು ಮತ್ತು ನಿಮ್ಮ ನಿಷ್ಕ್ರಿಯ ಪ್ರದೇಶಗಳು ಒಂದು ಬದಿಯಲ್ಲಿ ಪಿ ಟೈಪ್ ಅಲ್ಯೂಮಿನಿಯಂ ಗ್ಯಾಲಿಯಮ್ ಆರ್ಸೆನೈಡ್ ಮತ್ತು ಇನ್ನೊಂದು ಬದಿಯಲ್ಲಿ ಎನ್ ಟೈಪ್ ಅಲ್ಯೂಮಿನಿಯಂ ಗ್ಯಾಲಿಯಮ್ ಆರ್ಸೆನೈಡ್ ಆಗಿರಬಹುದು ಆದ್ದರಿಂದ n2 ಅಥವಾ nr2 ಗ್ಯಾಲಿಯಮ್ ಆರ್ಸೆನೈಡ್ನ ವಕ್ರೀಕಾರಕ ಸೂಚಕವಾಗಿರಲಿ ಮತ್ತು nr3 ಮತ್ತು nr1 ನಿಷ್ಕ್ರಿಯ ಅಲ್ಯೂಮಿನಿಯಂ ಗ್ಯಾಲಿಯಮ್ ಆರ್ಸೆನೈಡ್ ಪದರಗಳ ವಕ್ರೀಕಾರಕ ಸೂಚಿಯಾಗಿರಲಿ ಒಟ್ಟು ಆಂತರಿಕ ಪ್ರತಿಫಲನಕ್ಕಾಗಿ ನಾವು nr2 nr1 nr3 ಆಗಿರಬೇಕು ಆದ್ದರಿಂದ ಇದು ಸಂಭವಿಸಿದಾಗ ಬೆಳಕು ಕೇವಲ ಸಕ್ರಿಯ ಪದರದೊಳಗೆ ಪ್ರತಿಫಲಿಸುತ್ತದೆ ಮತ್ತು ಸ್ವತಃ ತಪ್ಪಿಸಿಕೊಳ್ಳುವುದಿಲ್ಲ ಆದ್ದರಿಂದ ನಾವು ಈ ಕೋನ ಥೀಟವನ್ನು ವ್ಯಾಖ್ಯಾನಿಸಬಹುದು ಮತ್ತು ಒಟ್ಟು ಆಂತರಿಕ ಪ್ರತಿಬಿಂಬಕ್ಕೆ ನಿರ್ಣಾಯಕ ಕೋನ ಥೀಟಾವನ್ನು ಥೀಟಾ C ನೀಡಿದ್ದು ಒಟ್ಟು ಆಂತರಿಕ ಪ್ರತಿಫಲನಕ್ಕೆ ಒಂದು ನಿರ್ಣಾಯಕ ಕೋನವಾಗಿದೆ ಹಾಗಾಗಿ ಅದು ಏನೂ ಅಲ್ಲ n1n2 ಆದ್ದರಿಂದ ಗ್ಯಾಲಿಯಂ ಆರ್ಸೆನೈಡ್ ಅಲ್ಯೂಮಿನಿಯಂ ಗ್ಯಾಲಿಯಂ ಆರ್ಸೆನೈಡ್ ವಸ್ತುಗಳ ವಿಚಾರವನ್ನು ಪರಿಗಣಿಸಿ ಆದ್ದರಿಂದ ಅಲ್ಯೂಮಿನಿಯಂ ಗ್ಯಾಲಿಯಮ್ ಆರ್ಸೆನೈಡ್ ಅನ್ನು AlxGa1 xAs ಎಂದು ಬರೆಯಬಹುದು ಆದ್ದರಿಂದ ಇದು ಅಲ್ಯೂಮಿನಿಯಂ ಆರ್ಸೆನೈಡ್ ಮತ್ತು ಗ್ಯಾಲಿಯಂ ಆರ್ಸೆನೈಡ್ ಅನ್ನು ಸಂಯೋಜಿಸುವ ರಚನೆಯಾಗಿದ್ದು ಆಸ್ತಿ x ಮೌಲ್ಯವನ್ನು ಅವಲಂಬಿಸಿರುತ್ತದೆ ಉದಾಹರಣೆಗೆ ಬ್ಯಾಂಡ್ ಗ್ಯಾಪ್ Eg x ನ ಕಾರ್ಯವಾಗಿ 1 43 ಹೊರತುಪಡಿಸಿ ಏನೂ ಅಲ್ಲ ಮತ್ತು ವಕ್ರೀಕಾರಕ ಸೂಚ್ಯಂಕ ಕೂಡ x ನ ಮೌಲ್ಯವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಇದು ಗ್ಯಾಲಿಯಂ ಆರ್ಸೆನೈಡ್ಗಿಂತ ಕಡಿಮೆ ಇರುವ ವಕ್ರೀಕಾರಕ ಸೂಚಿಯನ್ನು ನೀಡುತ್ತದೆ ಇದರಿಂದ ನೀವು ಒಟ್ಟು ಆಂತರಿಕ ಪ್ರತಿಫಲನವನ್ನು ಹೊಂದಬಹುದು X ನ 0 3 ಮೌಲ್ಯದ ನಿರ್ದಿಷ್ಟ ಮೌಲ್ಯಕ್ಕೆ ನಿಮ್ಮ ಬ್ಯಾಂಡ್ ಗ್ಯಾಪ್ Eg 1 8 ಆಗಿದೆ ಇದು ಗ್ಯಾಲಿಯಮ್ ಆರ್ಸೆನೈಡ್ನ ಬ್ಯಾಂಡ್ ಅಂತರಕ್ಕಿಂತ 1 83 ಹೆಚ್ಚಾಗಿದೆ ಅಂತೆಯೇ ನೀವು x ಗೆ ವಕ್ರೀಕಾರಕ ಸೂಚಿಯನ್ನು 0 3 ಕ್ಕೆ ಸಮನಾಗಿರುತ್ತದೆ ಅಂದರೆ 3 38 ಅಂದರೆ 3 59 ಕ್ಕಿಂತ ಕಡಿಮೆ ಇದು ಗ್ಯಾಲಿಯಂ ಆರ್ಸೆನೈಡ್ನ ಮೌಲ್ಯವಾಗಿದೆ ಆದ್ದರಿಂದ ಒಟ್ಟು ಆಂತರಿಕ ಪ್ರತಿಬಿಂಬಕ್ಕಾಗಿ ನಾವು ನಿರ್ಣಾಯಕ ಕೋನವನ್ನು ಲೆಕ್ಕ ಹಾಕಬಹುದು ಥೀಟಾ c 70 3 ಡಿಗ್ರಿಗಳಿಗೆ ಬರುತ್ತದೆ ಆದ್ದರಿಂದ ನಿಮ್ಮ ಘಟನೆಯ ವಿಕಿರಣವು ಕೋನವಾಗಿ ಒಟ್ಟು ಆಂತರಿಕ ಪ್ರತಿಫಲನವನ್ನು ಹೊಂದಿರುತ್ತದೆ ಅದು ಥೀಟಾ c ಗಿಂತ ಕಡಿಮೆಯಿದ್ದರೆ ಅದು ಭಾಗಶಃ ಪ್ರತಿಫಲಿಸುತ್ತದೆ ಎರಡೂ ಆಪ್ಟಿಕಲ್ ರಿಫ್ಲೆಕ್ಟರ್ಗಳನ್ನು ಅಂಚುಗಳಲ್ಲಿ ಬಳಸುವ ಮೂಲಕ ಮತ್ತು ವೇವ್ ಗೈಡಿಂಗ್ ಮೂಲಕ ವಿವಿಧ ವಕ್ರೀಕಾರಕ ಸೂಚ್ಯಂಕಗಳೊಂದಿಗೆ ಶ್ರೇಣೀಕೃತ ರಚನೆಯನ್ನು ಬಳಸಿಕೊಂಡು ನೀವು ಮೂಲಭೂತವಾಗಿ ಲೇಸಿಂಗ್ ಕ್ರಿಯೆಗಳನ್ನು ಹೊಂದಬಹುದು ಆದ್ದರಿಂದ ಈ ಕ್ರಿಯೆಯು ಎಲ್ಇಡಿಯಂತೆಯೇ ಇರುತ್ತದೆ ಅಲ್ಲಿ ಎಲ್ಇಡಿಯ ಸಂದರ್ಭದಲ್ಲಿ ನಾವು ಈ ಆಪ್ಟಿಕಲ್ ರೆಸೋನೇಟರ್ಗಳು ಅಥವಾ ಈ ವೇವ್ ಗೈಡಿಂಗ್ ಸ್ಟ್ರಕ್ಚರ್ಗಳನ್ನು ಹೊಂದಿರುವುದಿಲ್ಲ ಆದ್ದರಿಂದ ಸರಳವಾದ p n ಜಂಕ್ಷನ್ ಲೇಸರ್ನ ಬ್ಯಾಂಡ್ ರಚನೆಯನ್ನು ಪರಿಗಣಿಸಿ ನಾವು ಜನಸಂಖ್ಯೆಯ ವಿಲೋಮವನ್ನು ಸಾಧಿಸಲು ಬಯಸುತ್ತೇವೆ ಆದ್ದರಿಂದ ನಾವು ವಾಹಕ ಬ್ಯಾಂಡ್ನಲ್ಲಿ ಹೆಚ್ಚುವರಿ ವಾಹಕಗಳು ಅಥವಾ ಹೆಚ್ಚುವರಿ ಎಲೆಕ್ಟ್ರಾನ್ಗಳು ಸಮತೋಲನ ಬ್ಯಾಂಡ್ನಲ್ಲಿ ಹೆಚ್ಚುವರಿ ರಂಧ್ರಗಳನ್ನು ಬಯಸುತ್ತೇವೆ ಆದ್ದರಿಂದ ನಾವು ಹೆಚ್ಚು ಡೋಪ್ಡ್ ಪಿ ಮತ್ತು ಎನ್ ಟೈಪ್ ವಸ್ತುಗಳಿಂದ ಪ್ರಾರಂಭಿಸುತ್ತೇವೆ ಮತ್ತು ನಾವು ಸಾಮಾನ್ಯವಾಗಿ ಡಿಜೆನೆರೇಟೆಡ್ ಸೆಮಿಕಂಡಕ್ಟರ್ಗಳನ್ನು ಬಳಸುತ್ತೇವೆ ಆದ್ದರಿಂದ ಇವುಗಳು ಹೆಚ್ಚು ಡೋಪ್ ಮಾಡಲ್ಪಟ್ಟಿವೆ ನಾವು ಮೊದಲು ಕ್ಷೀಣಗೊಂಡ ಸೆಮಿಕಂಡಕ್ಟರ್ಗಳನ್ನು ನೋಡಿದ್ದೇವೆ ಅಲ್ಲಿ ನಾವು ಡೋಪಿಂಗ್ ಮಟ್ಟದಲ್ಲಿ ಹೇಳಿದ್ದೆವು ಅಶುದ್ಧತೆಯ ಮಟ್ಟವು ಬ್ಯಾಂಡ್ ಅನ್ನು ರೂಪಿಸುತ್ತದೆ ಅದು ವೇಲೆನ್ಸಿ ಅಥವಾ ಕಂಡಕ್ಷನ್ ಬ್ಯಾಂಡ್ನೊಂದಿಗೆ ಸೇರಿಕೊಳ್ಳುತ್ತದೆ ಈ ನಿರ್ದಿಷ್ಟ ಪ್ರಕರಣದಲ್ಲಿ ಫೆರ್ಮಿ ಮಟ್ಟವು ಬ್ಯಾಂಡ್ನೊಳಗೆ ಇರುತ್ತದೆ ಆದ್ದರಿಂದ ನಾವು ಒಂದು ಪಿ ಸೈಡ್ Ec Ev ಮತ್ತು ಫೆರ್ಮಿ ಮಟ್ಟವು ವೇಲೆನ್ಸ್ ಬ್ಯಾಂಡ್ನಂತೆಯೇ ಇರುತ್ತದೆ ನಾವು ವಹನ ಬದಿಯನ್ನು ಹೊಂದಬಹುದು ನಾವು n ನ ಬದಿಯನ್ನು ಹೊಂದಬಹುದು ಅಲ್ಲಿ ಫೆರ್ಮಿ ಮಟ್ಟವು ವಹನ ಬ್ಯಾಂಡ್ನಲ್ಲಿದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೀವು ಈ 2 ರೊಂದಿಗೆ p n ಜಂಕ್ಷನ್ ಅನ್ನು ರಚಿಸಿದರೆ ಇವುಗಳು p ಬದಿಯಲ್ಲಿರುವ ಹೆಚ್ಚುವರಿ ರಂಧ್ರಗಳಾಗಿವೆ ಇವುಗಳು n ಬದಿಯಲ್ಲಿರುವ ಹೆಚ್ಚುವರಿ ಎಲೆಕ್ಟ್ರಾನ್ಗಳು ಸವಕಳಿ ಪ್ರದೇಶವು ತುಂಬಾ ಕಿರಿದಾಗಿದೆ ಏಕೆಂದರೆ ನಾವು ಭಾರೀ ಡೋಪಿಂಗ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಮುಂದಕ್ಕೆ ಪಕ್ಷಪಾತವನ್ನು ಅನ್ವಯಿಸಿದಾಗ ಎಲೆಕ್ಟ್ರಾನ್ಗಳನ್ನು n ಕಡೆಯಿಂದ ಸವಕಳಿ ಪ್ರದೇಶಕ್ಕೆ ಚುಚ್ಚಲಾಗುತ್ತದೆ ಈ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಸಕ್ರಿಯ ಪ್ರದೇಶದೊಳಗೆ ಸೇರಿಕೊಳ್ಳುತ್ತವೆ ಸವಕಳಿ ಪ್ರದೇಶವಾಗಿದೆ ಮತ್ತು ಅದು ನಿಮಗೆ ಲೇಸರ್ ನೀಡುತ್ತದೆ ಸಕ್ರಿಯ ಪ್ರದೇಶದಲ್ಲಿ ಮರುಸಂಯೋಜನೆ ಹೊಂದಿರುವುದು ಸವಕಳಿ ಪ್ರದೇಶವಲ್ಲದೆ ಬೇರೇನೂ ಅಲ್ಲ ಈ ನಿರ್ದಿಷ್ಟ ಪ್ರಕರಣದಲ್ಲಿ ನಾವು ಈ ರಚನೆಯನ್ನು ಮಾರ್ಪಡಿಸಬಹುದು ಅದೇ ವಸ್ತುವಿನ ಆಧಾರದ ಮೇಲೆ ಸರಳವಾದ ಪಿ ಎನ್ ಜಂಕ್ಷನ್ ಆಗಿದೆ ಎಲ್ಇಡಿಗಳಂತೆಯೇ ನಾವು ಹೆಟೆರೊ ಜಂಕ್ಷನ್ಗಳನ್ನು ಬಳಸಬಹುದು ಅಥವಾ ನಾವು ಡಬಲ್ ಹೆಟೆರೋ ಸ್ಟ್ರಕ್ಚರ್ಗೆ ಹೋಗಬಹುದು ಆದ್ದರಿಂದ ನಾವು ಒಂದು ಉದಾಹರಣೆಯನ್ನು ನೋಡೋಣ ಆದ್ದರಿಂದ ನಮ್ಮಲ್ಲಿ ಗ್ಯಾಲಿಯಮ್ ಆರ್ಸೆನೈಡ್ ಅಲ್ಯೂಮಿನಿಯಂ ಗ್ಯಾಲಿಯಂ ಆರ್ಸೆನೈಡ್ ಆಧಾರಿತ ವ್ಯವಸ್ಥೆ ಇದೆ ಎಂದು ನಾವು ಮೊದಲೇ ನೋಡಿದ್ದೇವೆ ಆದ್ದರಿಂದ ವೇವ್ ಗೈಡಿಂಗ್ನ ಅನುಕೂಲವೆಂದರೆ ಒಟ್ಟು ಆಂತರಿಕ ಪ್ರತಿಫಲನವೂ ಸಾಧ್ಯ ಆದರೆ ಅಲ್ಯೂಮಿನಿಯಂ ಗ್ಯಾಲಿಯಮ್ ಆರ್ಸೆನೈಡ್ ಗ್ಯಾಲಿಯಮ್ ಆರ್ಸೆನೈಡ್ನಲ್ಲಿ ಹೆಚ್ಚಿನ ಬ್ಯಾಂಡ್ ಅಂತರವನ್ನು ಹೊಂದಿದೆ ಆದ್ದರಿಂದ ಇದು ಗ್ಯಾಲಿಯಂ ಆಗಿರುವ ಸಕ್ರಿಯ ಪ್ರದೇಶದೊಳಗೆ ವಾಹಕಗಳನ್ನು ಸೀಮಿತಗೊಳಿಸಲು ಆರ್ಸೆನೈಡ್ ಪ್ರದೇಶ ಸಹಾಯ ಮಾಡುತ್ತದೆ ನೀವು ಅಲ್ಯೂಮಿನಿಯಂ ಗ್ಯಾಲಿಯಮ್ ಆರ್ಸೆನೈಡ್ ಗ್ಯಾಲಿಯಂ ಆರ್ಸೆನೈಡ್ ಆಧಾರಿತ ರಚನೆ n ಟೈಪ್ ಮತ್ತು ನಂತರ p ಟೈಪ್ ಅಲ್ಯೂಮಿನಿಯಂ ಗ್ಯಾಲಿಯಂ ಆರ್ಸೆನೈಡ್ ಅನ್ನು ಹೊಂದಿದ್ದರೆ ಆದ್ದರಿಂದ ಈ ಡಬಲ್ ಹೆಟೆರೊ ಸ್ಟ್ರಕ್ಚರ್ ಜಂಕ್ಷನ್ ಅನ್ನು ನಾವು ಮತ್ತೊಮ್ಮೆ ಫಾರ್ವರ್ಡ್ ಮಾಡಿದಾಗ ನಾವು n ಕಡೆಯಿಂದ ಗ್ಯಾಲಿಯಮ್ ಆರ್ಸೆನೈಡ್ ಮೇಲೆ ಇಲೆಕ್ಟ್ರಾನ್ಗಳನ್ನು ಇಂಜೆಕ್ಟ್ ಮಾಡಬಹುದು ಮತ್ತು ಪಿ ಸೈಡ್ ಗ್ಯಾಲಿಯಮ್ ಆರ್ಸೆನೈಡ್ ಮೇಲೆ ರಂಧ್ರಗಳನ್ನು ಇಂಜೆಕ್ಟ್ ಮಾಡಬಹುದು ನಂತರ ಇವುಗಳು ನಿಮ್ಮ ಲೇಸರ್ ಬೆಳಕನ್ನು ನೀಡಲು ಪುನಃ ಸೇರಿಕೊಳ್ಳುತ್ತವೆ ಆದ್ದರಿಂದ ನಾವು ಅತ್ಯಂತ ಮೂಲಭೂತ ಬ್ಯಾಂಡ್ ಚಿತ್ರವನ್ನು ಬಿಡಿಸಬೇಕಿತ್ತು ನಾನು ಹೆಚ್ಚುವರಿ ರೇಖೆಗಳನ್ನು ಸೆಳೆಯುತ್ತಿದ್ದೆ ಆದ್ದರಿಂದ ಈ ಮಧ್ಯ ಪ್ರದೇಶವು ನಿಮ್ಮ ಸಕ್ರಿಯ ಪ್ರದೇಶವಾಗಿದ್ದು ಎಲೆಕ್ಟ್ರಾನ್ ಮತ್ತು ರಂಧ್ರಗಳನ್ನು ಹೊಂದಿದೆ ಮತ್ತು ಇವು ನಿಮಗೆ ಬೆಳಕನ್ನು ನೀಡಲು ಮರುಸಂಪರ್ಕಿಸಬಹುದು ಲೇಸಿಂಗ್ ಕ್ರಿಯೆಯನ್ನು ಉತ್ಪಾದಿಸಲು ಈ ರೀತಿಯ ರಚನೆಯನ್ನು ಕನ್ನಡಿಗಳೊಂದಿಗೆ ಸೇರಿಸಿಕೊಳ್ಳಬಹುದು ಔಟ್ಪುಟ್ ಬೆಳಕಿನ ತೀವ್ರತೆಯು ಎಲೆಕ್ಟ್ರಾನ್ ಸಂಪೂರ್ಣ ಜೋಡಿಗಳ ಸಂಖ್ಯೆ ಅಥವಾ ಪ್ರಸ್ತುತವನ್ನು ಅವಲಂಬಿಸಿರುತ್ತದೆ ಹಾಗಾಗಿ ನಾನು ಪಕ್ಷಪಾತದ ಪ್ರವಾಹದ ವಿರುದ್ಧ ಬೆಳಕಿನ ತೀವ್ರತೆಯನ್ನು ಯೋಜಿಸುತ್ತಿದ್ದರೆ ಬಯಾಸ್ ಕರೆಂಟ್ ಎಷ್ಟು ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಚುಚ್ಚಲಾಗುತ್ತದೆ ಎಂಬುದನ್ನು ವಿವರಿಸುತ್ತದೆ ವಸ್ತುವು ಎಲ್ಇಡಿಯಂತೆ ವರ್ತಿಸುವ ಒಂದು ಲೇಸರ್ ನಂತೆ ವರ್ತಿಸುವ ಒಂದು ಮಿತಿ ಮೌಲ್ಯದ ಕೆಳಗೆ ಇದೆ ಇದು ಒಂದು ಎಲ್ಇಡಿ ಮತ್ತು ಅದರ ಮೇಲೆ ಲೇಸರ್ ಆಗಿರುವ ಕೆಳಗೆ ಐ ಥ್ರೆಶೋಲ್ಡ್ ಅನ್ನು ವಿವರಿಸಿ ಈ ಥ್ರೆಶೋಲ್ಡ್ ಕರೆಂಟ್ ಥ್ರೆಶೋಲ್ಡ್ ಗಳಿಕೆಯ ಮೇಲೆ ಅವಲಂಬಿತವಾಗಿದೆ ಎಂದು ನಾವು ಮೊದಲೇ ನೋಡಿದ್ದೇವೆ ಇದು ನೀವು ಹೀರಿಕೊಳ್ಳುವುದಕ್ಕಿಂತ ಹೆಚ್ಚಿನ ಹೊರಸೂಸುವಿಕೆಯನ್ನು ಹೊಂದಿರಬೇಕು ಎಂದು ಹೇಳುತ್ತದೆ ಈ ಮಿತಿ ಮೌಲ್ಯವು ವಸ್ತುವಿನ ಮೇಲೆ ಮಾತ್ರವಲ್ಲ ವಿನ್ಯಾಸದ ಮೇಲೆಯೂ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಇದು ನಿಮ್ಮ ಕನ್ನಡಿಗಳ ಪ್ರತಿಫಲನ ಮತ್ತು ಮಾದರಿಯ ಆಯಾಮಗಳ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಇದು ಸರಳ ಡಬಲ್ ಹೆಟೆರೊ ಸ್ಟ್ರಕ್ಚರ್ ಬೇಸ್ ಲೇಸರ್ ಆಗಿದೆ ಉದಾಹರಣೆಗೆ ವಿಶೇಷ ಲೇಸರ್ ಅನ್ನು ಸಹ ಹೊಂದಬಹುದು ನಿಮಗೆ ಕ್ವಾಂಟಮ್ ಚೆನ್ನಾಗಿ ಆಧಾರಿತ ಲೇಸರ್ಗಳನ್ನು ನೀಡಲು ಈ ಸಕ್ರಿಯ ಪ್ರದೇಶಗಳಲ್ಲಿ ನೀವು ಕ್ವಾಂಟಮ್ ಬಂಧನವನ್ನು ಹೊಂದಬಹುದು ಗ್ಯಾಲಿಯಂ ಆರ್ಸೆನೈಡ್ ಮತ್ತು ಅಲ್ಯೂಮಿನಿಯಂ ಗ್ಯಾಲಿಯಂ ಆರ್ಸೆನೈಡ್ನೊಂದಿಗೆ ನಾವು ನೋಡಿದಂತಹ ಡಬಲ್ ಹೆಟೆರೊ ಸ್ಟ್ರಕ್ಚರ್ ಲೇಸರ್ನ ಸಂದರ್ಭದಲ್ಲಿ ಸಕ್ರಿಯ ಪ್ರದೇಶವು ಗ್ಯಾಲಿಯಮ್ ಆರ್ಸೆನೈಡ್ ಪ್ರದೇಶವಾಗಿದೆ ಸಕ್ರಿಯ ಪ್ರದೇಶದ ಅಗಲವನ್ನು ಡಿ ಬ್ರೊಗ್ಲಿ ತರಂಗಾಂತರಕ್ಕೆ ಹೋಲಿಸಿದರೆ ಆ ನಿರ್ದಿಷ್ಟ ಸಂದರ್ಭದಲ್ಲಿ ನಾವು ಸಕ್ರಿಯ ಪ್ರದೇಶದೊಳಗೆ ಕ್ವಾಂಟಮ್ ಬಂಧನವನ್ನು ಪಡೆಯಬಹುದು ಈಗ ಡಿ ಬ್ರಾಗ್ಲಿ ತರಂಗಾಂತರವು ಸಾಮಾನ್ಯವಾಗಿ ಕೆಲವು ನ್ಯಾನೋಮೀಟರ್ಗಳ ಕ್ರಮದಲ್ಲಿದೆ ಆದ್ದರಿಂದ ಥರ್ಮಲ್ ಎನರ್ಜಿ ಆವೇಗಕ್ಕೆ ಸಂಬಂಧಿಸಿದ ಒಂದು ಸರಳ ಲೆಕ್ಕಾಚಾರವನ್ನು ಮಾಡಬಹುದು ಅದನ್ನು ನಾವು ತರಂಗಾಂತರವನ್ನು ಲೆಕ್ಕ ಹಾಕಬಹುದು ನೀವು ಇದನ್ನು ಮಾಡಿದರೆ ಸಾಮಾನ್ಯವಾಗಿ ಕೆಲವು ನ್ಯಾನೋಮೀಟರ್ಗಳ ಕ್ರಮದಲ್ಲಿರುತ್ತದೆ ಆದ್ದರಿಂದ ಸಕ್ರಿಯ ಪ್ರದೇಶಗಳು ಕೆಲವೇ ನ್ಯಾನೊಮೀಟರ್ ದಪ್ಪವಿದ್ದು ಅದು 1D 2D ಅಥವಾ 3D ಯಲ್ಲಿರಲಿ ನೀವು ಕ್ವಾಂಟಮ್ ಬಂಧನದ ವಿಭಿನ್ನ ಆದೇಶಗಳನ್ನು ಪಡೆಯಬಹುದು ಸಕ್ರಿಯ ಪ್ರದೇಶವು ತೆಳುವಾದ ಫಿಲ್ಮ್ ರೂಪದಲ್ಲಿದ್ದರೆ ದಪ್ಪವು ಕೇವಲ ಡಿ ಬ್ರೊಗ್ಲಿ ತರಂಗಾಂತರದ ಕ್ರಮದಲ್ಲಿರುತ್ತದೆ ಆದ್ದರಿಂದ ದಪ್ಪವನ್ನು ಲ್ಯಾಂಬ್ಡಾಕ್ಕೆ ಹೋಲಿಸಬಹುದು ಈ ಸಂದರ್ಭದಲ್ಲಿ ನೀವು 1D ಕ್ವಾಂಟಮ್ ಬಂಧನವನ್ನು ಹೊಂದಿದ್ದೀರಿ ಇದನ್ನು ಕ್ವಾಂಟಮ್ ವೆಲ್ ಎಂದು ಕರೆಯಲಾಗುತ್ತದೆ ಮತ್ತೊಂದೆಡೆ ನಿಮ್ಮ ತಂತಿಯ ತ್ರಿಜ್ಯವು ಲ್ಯಾಂಬ್ಡಾದ ಕ್ರಮದಲ್ಲಿರುವ ತಂತಿಯ ರೂಪದಲ್ಲಿದ್ದರೆ ಅದು ನಿಮ್ಮ ಕ್ವಾಂಟಮ್ ತಂತಿಯಾದ 2 ಡಿ ಕ್ವಾಂಟಮ್ ಬಂಧನದ ಸಂದರ್ಭದಲ್ಲಿ ಮತ್ತು ಅದು ಚುಕ್ಕೆಯ ರೂಪದಲ್ಲಿ ಇದ್ದರೆ ನಂತರ ಎಲ್ಲಾ 3 ಆಯಾಮಗಳು ಆದ್ದರಿಂದ ನೀವು ಎಲ್ಲಾ 3 ಆಯಾಮಗಳಿಗೆ ಅಥವಾ ಲ್ಯಾಂಬ್ಡಾದ ಕ್ರಮಕ್ಕೆ ಹೇಳಬಹುದು ಆದ್ದರಿಂದ ಈಗ ನೀವು 3D ಕ್ವಾಂಟಮ್ ಬಂಧನವನ್ನು ಹೊಂದಿದ್ದೀರಿ ಆದ್ದರಿಂದ ನೀವು ಚುಕ್ಕೆ ಹೊಂದಿದ್ದೀರಿ ನೀವು ಕ್ವಾಂಟಮ್ ಬಂಧನವನ್ನು ಹೊಂದಿರುವಾಗಲೆಲ್ಲಾ ನೀವು ಪ್ರತ್ಯೇಕ ಶಕ್ತಿಯ ಮಟ್ಟವನ್ನು ಹೊಂದಿರುತ್ತೀರಿ ಆದ್ದರಿಂದ ನೀವು ಕ್ವಾಂಟಮ್ ಲೇಸರ್ಗಳನ್ನು ತಯಾರಿಸುವಾಗ ನೀವು ಪ್ರತ್ಯೇಕ ಶಕ್ತಿಯ ಮಟ್ಟವನ್ನು ಹೊಂದಿರುವುದರಿಂದ ಅದು ರೇಖೆಯ ಅಗಲಕ್ಕಿಂತ ಹೆಚ್ಚು ಕಿರಿದಾಗುವಿಕೆಗೆ ಕಾರಣವಾಗುತ್ತದೆ ಆದ್ದರಿಂದ ನಾವು 2 ಆಪ್ಟೊಎಲೆಕ್ಟ್ರಾನಿಕ್ ಸಾಧನಗಳನ್ನು ನೋಡಿದ್ದೇವೆ ಅಲ್ಲಿ ನಾವು ಇನ್ಪುಟ್ ವಿದ್ಯುತ್ ಪ್ರವಾಹವನ್ನು ಹೊಂದಿದ್ದೇವೆ ಮತ್ತು ನಿಮಗೆ ಎಲ್ಇಡಿ ಮತ್ತು ಲೇಸರ್ಗಳ ಉತ್ಪಾದನಾ ಬೆಳಕನ್ನು ನೀಡುತ್ತೇವೆ ಮುಂದಿನ ತರಗತಿಯಲ್ಲಿ ನಾವು ರಿವರ್ಸ್ ಸಮಸ್ಯೆಯನ್ನು ನೋಡಲಿದ್ದೇವೆ ಅಲ್ಲಿ ನಾವು ವಸ್ತುವಿನ ಮೇಲೆ ಬೆಳಕು ಚೆಲ್ಲುತ್ತೇವೆ ಮತ್ತು ಔಟ್ಪುಟ್ ವಿದ್ಯುತ್ ಪ್ರವಾಹವನ್ನು ನೋಡುತ್ತೇವೆ ನಾವು ಮುಂದಿನ ತರಗತಿಯಲ್ಲಿ ಫೋಟೋ ಡಿಟೆಕ್ಟರ್ಗಳನ್ನು ನೋಡುತ್ತೇವೆ ಮತ್ತು ಅದರ ನಂತರ ನಾವು ಸೌರ ಕೋಶಗಳನ್ನು ನೋಡುತ್ತೇವೆ